ಕ್ವಾಂಟಮ್ ಕಲ್ಪನೆ ಮತ್ತು ಘನವಸ್ತುಗಳ ನಿರ್ದಿಷ್ಟ ಶಾಖ ನಾವು ಇಲ್ಲಿಯವರೆಗೆ ಉಪನ್ಯಾಸದಲ್ಲಿ ಏನು ಮಾಡಿದ್ದೇವೆಯೋ ಅದು ಪ್ರಯೋಗಗಳ ಮೂಲಕ ಸ್ಥಾಪಿತವಾಗಿದೆ ಮತ್ತು ಅದು ಮೊದಲನೆಯ ಪ್ರಯೋಗಗಳನ್ನು ಅರ್ಥಮಾಡಿಕೊಳ್ಳುವುದು ಬಹಳ ಮುಖ್ಯ ಕಪ್ಪು ದೇಹದ ವಿಕಿರಣ ಮತ್ತು ಆಂದೋಲಕದ ಶಕ್ತಿಯ ಮಟ್ಟವನ್ನು ಪ್ರಮಾಣೀಕರಿಸುವ ಮೂಲಕ ಅದರ ಸ್ಪೆಕ್ಟ್ರಲ್ ಸಾಂದ್ರತೆಯನ್ನು ವಿವರಿಸಬಹುದು ಮತ್ತು ಇದರ ಅರ್ಥವೇನು ಇದರರ್ಥ ಆಂದೋಲಕವು ಆವರ್ತನ ಹೊಂದಿದ್ದರೆ ಅದು 0 h 2 h ಮತ್ತು n ನ ಮೇಲೆ n ಕ್ವಾಂಟಾ h ಅನ್ನು ತೆಗೆದುಕೊಳ್ಳುತ್ತದೆ ಮತ್ತು ಇದರ ಮೂಲಕ ನಾವು ಸ್ಪೆಕ್ಟ್ರಲ್ ಸಾಂದ್ರತೆಯ ರೇಖೆಯನ್ನು ಪಡೆದುಕೊಂಡಿದ್ದೇವೆ ಅದು ಪ್ರಯೋಗಗಳಿಗೆ ಸರಿಯಾಗಿ ಹೊಂದಿಕೊಳ್ಳುತ್ತದೆ ಮತ್ತು ಅದು 2 ಮಿತಿಗಳು T ತುಂಬಾ ದೊಡ್ಡದಾಗಿದೆ ಮತ್ತು ಬಹಳ ಚಿಕ್ಕದಾಗಿದೆ ಅದು ಆಯಾ ವೀನ್ಸ್wein's ಮತ್ತು ರೇಲೀ ಜೀನ್ ಅವರ ಸೂತ್ರಕ್ಕೆ ಸರಿ ಹೊಂದುತ್ತದೆ ಸಂಖ್ಯೆ 2 ನಾವು ನೋಡಿದ ಸಂಗತಿಯೆಂದರೆ ವಿಕಿರಣವನ್ನು ನಾವು ವಿಕಿರಣ ಅಣುಗಳೆಂದು ಕರೆಯೋಣ ಎಂದು ಭಾವಿಸಬಹುದು ಮತ್ತು ನಾನು ಆ ಪದವನ್ನು ಅಕ್ಷರಶಃ ನಿಮಗೆ ತೋರಿಸುತ್ತಿದ್ದೇನೆ ಏಕೆಂದರೆ ಅದು ವಿಸ್ತರಿಸಿದಾಗ ವಿಕಿರಣದ ಎನ್ಟ್ರೋಪಿ ಬದಲಾವಣೆಯ ಪರಿಗಣನೆಗಳಿಂದ ಬಂದಿದೆ ಶಕ್ತಿಯನ್ನು ಒಂದೇ ರೀತಿ ಇಡುವುದು ಮತ್ತು ಪರಿಮಾಣವು v1 ರಿಂದ v2 ಗೆ ಹೆಚ್ಚಾಗುತ್ತದೆ ಮತ್ತು ಇದು ಆದರ್ಶ ಅನಿಲದಂತೆಯೇ ಇತ್ತು ಆದ್ದರಿಂದ ವಿಕಿರಣ ಅಣು ಮತ್ತು ನಂತರ ಆವರ್ತನ ವಿಕಿರಣಕ್ಕೆ ಶಕ್ತಿ hಯನ್ನು ಹೊಂದಿರುವ ಫೋಟಾನ್ ಎಂದು ಕರೆಯಲಾಗುತ್ತದೆ ಆದ್ದರಿಂದ ಒಂದು ಕಡೆ ನಾನು ಆಂದೋಲಕಗಳನ್ನು ಹೊಂದಿದ್ದು ಅದು ವಿಕಿರಣಗೊಳ್ಳುವ ಶಕ್ತಿ h2 h ಅನ್ನು ಹೊಂದಿರುತ್ತದೆ ಮತ್ತು ಇನ್ನೊಂದು ವಿಕಿರಣವು ಸ್ವತಃ ಶಕ್ತಿಯ h ಅನ್ನು ಹೊಂದಿರುತ್ತದೆ ಈಗ ಉದ್ಭವಿಸುವ ಪ್ರಶ್ನೆ ಮತ್ತು ಆ ಪ್ರಶ್ನೆ ಎಂದರೆ ಕ್ವಾಂಟೈಝೆಷನ್ ಅಂದರೆ h 2 h ಮತ್ತು ಇತರ ಘಟಕಗಳಲ್ಲಿ ಬರುವ ಶಕ್ತಿಯು ವಿಕಿರಣ ಮತ್ತು ವಿಕಿರಣವನ್ನು ವಿವರಿಸುವ ಆಂದೋಲಕಗಳಿಗೆ ಸೀಮಿತವಾಗಿರುತ್ತದೆ ಈಗ ವಿಕಿರಣಗೊಳ್ಳುವ ಆಂದೋಲಕಗಳು ಚಾರ್ಜ್ಡ್ ಕಣಗಳಾಗಿವೆ ಮತ್ತು ಅವು ವೇಗಗೊಳ್ಳುವಾಗ ಮತ್ತು ಹಿಂದಕ್ಕೆ ಮತ್ತು ಮುಂದಕ್ಕೆ ಹೋಗುವಾಗ ಅವು ಒಂದೇ ತರಂಗಾಂತರ ಮತ್ತು ವಿಕಿರಣದ ವಿಕಿರಣವನ್ನು ಬೆಳಕು ಅಥವಾ ಯಾವುದನ್ನಾದರೂ ನೀಡಲು ಪ್ರಾರಂಭಿಸುತ್ತವೆ ಆದ್ದರಿಂದ ಇದು ಇದಕ್ಕೆ ಸೀಮಿತವಾಗಿದೆಯೇ ಅಥವಾ ಹೆಚ್ಚು ಸಾಮಾನ್ಯವಾದುದಾಗಿದೆ ನಾವು ಆ ಪ್ರಶ್ನೆಯನ್ನು ನೋಡೋಣ ಅಥವಾ ಕ್ವಾಂಟೈಝೆಷನ್ ಪ್ರಕೃತಿಯ ನಿಯಮ ಮತ್ತು ಅಂದರೆ ಯಾಂತ್ರಿಕ ಆಂದೋಲಕಗಳಂತಹ ಇತರ ವ್ಯವಸ್ಥೆಗಳಿಗೆ ಇದು ಅನ್ವಯವಾಗುತ್ತದೆಯೇ ಮತ್ತು ನಾವು ಪರಮಾಣುಗಳು ಮತ್ತು ಎಲ್ಲವನ್ನೂ ನೋಡುತ್ತೇವೆ ಮತ್ತು ಇದು ಹೆಚ್ಚು ಸಾಮಾನ್ಯವಾಗಿದೆ ಮತ್ತು ಅದು ಪ್ರಕೃತಿಯ ನಿಯಮವಾಗುತ್ತದೆ ಆದ್ದರಿಂದ ಈ ಎಲ್ಲಾ ಬೆಳವಣಿಗೆಯು ನಿಧಾನವಾಗಿ ಇರುತ್ತದೆ ಈಗ ಈ ಉಪನ್ಯಾಸದಲ್ಲಿ ನಾವು ಚರ್ಚಿಸಲು ಹೊರಟಿರುವುದು ಯಾಂತ್ರಿಕ ಆಂದೋಲಕಗಳಿಗೆ ಕ್ವಾಂಟೈಝೆಷನ್ ನಿಯಮವು ಅನ್ವಯಿಸುತ್ತದೆ ಈ ಎಲ್ಲದರ ಮೂಲಕ ನೀವು ನೆನಪಿನಲ್ಲಿಟ್ಟುಕೊಳ್ಳಬೇಕಾದ ಒಂದು ವಿಷಯವೆಂದರೆ ಯಾವುದೇ ಸಿದ್ಧಾಂತ ಅಥವಾ ಊಹೆಯ ಪರೀಕ್ಷೆಯು ಪ್ರಯೋಗಗಳಿಂದ ಅದರ ದೃಡಿಕರಣವಾಗಿದೆ ಅದು ವಿಜ್ಞಾನ ಪ್ರಸ್ತಾಪಿಸಬಹುದಾದ ಯಾವುದನ್ನಾದರೂ ಪ್ರಯೋಗಗಳಿಂದ ಪರಿಶೀಲಿಸಬೇಕು ಅಥವಾ ಆ ಸಿದ್ಧಾಂತವನ್ನು ಪರೀಕ್ಷಿಸಲು ಪ್ರಯೋಗಗಳು ಅಥವಾ ಪ್ರಯೋಗಗಳ ಆಧಾರದ ಮೇಲೆ ಒಂದು ಪ್ರಯೋಗಗಳನ್ನು ವಿವರಿಸಬೇಕು ಎಂದು ಹೇಳುತ್ತಾರೆ ಆದ್ದರಿಂದ ಒಂದು ಹಿನ್ನೆಲೆನಾನು ನಿಮಗೆ ಇನ್ಸುಲೆಟರ್ ಗಳ ಒಂದು ನಿರ್ದಿಷ್ಟ ಶಾಖವನ್ನು ನೀಡಲಿದ್ದೇನೆ ಮತ್ತು ಇದರಲ್ಲಿ ತಿಳಿದಿರುವ ಸಂಗತಿಯೆಂದರೆ ಡುಲಾಂಗ್ ಮತ್ತು ಪೆಟಿಟ್ ನಿಯಮ ಅವಾಹಕಗಳ ನಿರ್ದಿಷ್ಟ ಶಾಖವು ಪ್ರತಿ ಮೋಲ್ ಗೆ 3R ಎಂದು ಹೇಳಿದೆ ಮತ್ತು ಇದು ಸಜ್ಜುಗೊಳಿಸುವಿಕೆಯ ಪ್ರಮೇಯವನ್ನು ಆಧರಿಸಿದೆ ಈಕ್ವಿಪಾರ್ಟಿಷನ್ ಪ್ರಮೇಯ ಏನೆಂದು ನೆನಪಿಸಿಕೊಳ್ಳಿ ಈಕ್ವಿಪಾರ್ಟಿಷನ್ ಪ್ರಮೇಯವು ಒಂದು ಡಿಗ್ರಿ ಸ್ವಾತಂತ್ರ್ಯದ ಶಕ್ತಿಯು ಅಣುವಿಗೆ kT2 ಎಂದು ಹೇಳುತ್ತದೆ ಆದ್ದರಿಂದ ಪ್ರತಿ ಮೋಲ್ ಶಕ್ತಿಯು N ಅವೊಗಡ್ರೊ ಬಾರಿ kT2 ಆಗಿರುತ್ತದೆ ಅದು RT2 ಆಗಿರುತ್ತದೆ ಡುಲಾಂಗ್ ಮತ್ತು ಪೆಟಿಟ್ ನಿಯಮದಲ್ಲಿ ಗಮನಿಸಿದಂತೆ ಘನದಲ್ಲಿರುವ ಪರಮಾಣುಗಳಿಗೆ ಶಕ್ತಿಯು 12mv2 ಸರಾಸರಿ ಚಲನ ಶಕ್ತಿ ಮತ್ತು 12kx2 ಸರಾಸರಿ ಸಂಭಾವ್ಯ ಶಕ್ತಿ ಎರಡೂ ಚತುರ್ಭುಜ ಮತ್ತು ಪ್ರತಿ ಹಂತದ ಸ್ವಾತಂತ್ರ್ಯಕ್ಕಾಗಿ ಸರಾಸರಿ RT2 ಆಗಿರುತ್ತದೆ ಈಗ ಇದು 3Dಯಲ್ಲಿ ಒಂದು ಆಯಾಮದ ಪ್ರಕರಣದಲ್ಲಿದೆ ನಾವು ಏನು ಮಾಡಲಿದ್ದೇವೆ ಆದ್ದರಿಂದ ಇದು 3D ಯಿಂದ 3D ಘನವಾಗಿದ್ದರೆ ನನ್ನ ಪ್ರಕಾರ 3 ಆಯಾಮ ಪ್ರತಿ ಪರಮಾಣುವಿಗೆ 3 ಡಿಗ್ರಿ ಸ್ವಾತಂತ್ರ್ಯವಿದೆ ಆದ್ದರಿಂದ ಪ್ರತಿ ಪರಮಾಣುವಿನಲ್ಲಿ ಶಕ್ತಿಗಳಿವೆ ಚಲನಾ ಶಕ್ತಿಯು 32mv2 ಆಗಿದ್ದು ಇದರ ಸರಾಸರಿ ಮೌಲ್ಯ ನನ್ನ ಪ್ರಕಾರ ಈ ಬ್ರಾಕೆಟ್ ಸರಾಸರಿ ಮೋಲ್ಗೆ 3RT2 ಮತ್ತು ಸಂಭಾವ್ಯ ಶಕ್ತಿಯು 32kx2 ಆಗಿದೆ ಪ್ರತಿ ಮೋಲ್ಗೆ ಸರಾಸರಿ 3RT2 ಆಗಿರುತ್ತದೆ ಆದ್ದರಿಂದ ಒಟ್ಟು ಶಕ್ತಿಯು 3 R T ಆಗಿರುತ್ತದೆ ನಿರ್ದಿಷ್ಟ ಶಾಖ ಅಂದರೆ ಪ್ರತಿ ಮೋಲ್ಗೆ ನಿರ್ದಿಷ್ಟವಾದ ಶಾಖವು ddT3RT3R ಆಗಿರುತ್ತದೆ ಇದು ಮೋಲ್ಗೆ ಸರಿಸುಮಾರು 24 ಜೌಲ್ಗಳು R ಸರಿಸುಮಾರು ಜೌಲ್ಗಳು ಈಗ ಇದು ಉತ್ತಮವಾಗಿದೆ ನೀವು T ವಿರುದ್ಧ ನಿರ್ದಿಷ್ಟ ಶಾಖವನ್ನು ಯೋಜಿಸಿದರೆ ಅದು ಸರಿಸುಮಾರು 24 ಜೌಲ್ ಆಗಿರುತ್ತದೆ ಆದಾಗ್ಯೂ T ಕಡಿಮೆಯಾದಂತೆ ಒಂದು ಗಮನಿಸಿದ ಅಂಶವೆಂದರೆ ನಿರ್ದಿಷ್ಟ ಶಾಖವು t0 ಗೆ ಇಳಿಯುತ್ತದೆ ಈ ರೀತಿ T 0ಆಗುತ್ತದೆ ಮತ್ತು ಇದನ್ನು ವಿವರಿಸಲು ಸಾಧ್ಯವಿಲ್ಲ ಇದನ್ನು ಶಾಸ್ತ್ರೀಯ ಸಜ್ಜುಗೊಳಿಸುವಿಕೆ ಪ್ರಮೇಯದಿಂದ ವಿವರಿಸಲಾಗುವುದಿಲ್ಲ ಕ್ವಾಂಟಮ್ ಸಿದ್ಧಾಂತ ಬರಬಹುದು ರಕ್ಷಿಸಲು ಮತ್ತು ಅದು ನಿಖರವಾಗಿ ಏನಾಗುತ್ತದೆ ಈಗ ಕ್ವಾಂಟಮ್ ಸಿದ್ಧಾಂತದ ಬೆಳವಣಿಗೆಯನ್ನು ಚರ್ಚಿಸುವಾಗ ನಾವು ಮೊದಲೇ ನೋಡಿದ್ದೇವೆ ಕಪ್ಪು ದೇಹದ ವಿಕಿರಣದ ಸಂದರ್ಭದಲ್ಲಿ ಈಕ್ವಿಪಾರ್ಟೇಶನ್ ಪ್ರಮೇಯವನ್ನು ಹೊಂದಿಲ್ಲ ಅದು ಮಾಡಿದ್ದರೆ ರೇಲೀ ಜೀನ್ ಅವರ ಸೂತ್ರವು ಸರಿ ಆದ್ದರಿಂದ ಇದು ಸಾಮಾನ್ಯ ಸಿದ್ಧಾಂತವಾಗಿದ್ದರೆ ಅದು ಇತರ ವ್ಯವಸ್ಥೆಗಳಲ್ಲಿ ಹಿಡಿದಿಡುತ್ತದೆ ಎಂದು ಒಬ್ಬರು ನಿರೀಕ್ಷಿಸಬಾರದು ಆದ್ದರಿಂದ ಈಗ ನೋಡೋಣ ಆ ಸಮಯದಲ್ಲಿ ಕ್ವಾಂಟಮ್ ಮೆಕ್ಯಾನಿಕ್ಸ್ ಕಲ್ಪನೆಗಳು ಕ್ವಾಂಟಮ್ ಯಾಂತ್ರಿಕ ವಿಚಾರಗಳು 0 ಗೆ ಹೋಗುವ ನಿರ್ದಿಷ್ಟ ಶಾಖವನ್ನು T 0ಎಂದು ವಿವರಿಸಿದೆ ಈಗ ನಾವು ಈಗಾಗಲೇ ಆಂದೋಲಕಕ್ಕೆ ಸರಾಸರಿ ಶಕ್ತಿಯು hehνkT 1 ಗೆ ಸಮಾನವಾಗಿರುತ್ತದೆ ಎಂದು ಲೆಕ್ಕ ಹಾಕಿದ್ದೇವೆ ನಾವು ಮರು ಲೆಕ್ಕಾಚಾರ ಮಾಡಲು ಇದನ್ನು ಲೆಕ್ಕ ಹಾಕಿದ್ದೇವೆ ನಾವು ಅದನ್ನು ಹೇಗೆ ಮಾಡಿದ್ದೇವೆ ಆಂದೋಲಕವು 0 h 2 h ಮತ್ತು ಅದಕ್ಕಿಂತ ಹೆಚ್ಚಿನ ಶಕ್ತಿಯನ್ನು ಹೊಂದಬಹುದು ಎಂದು ನಾವು ಹೇಳಿದ್ದೇವೆ ಮತ್ತು ಶಕ್ತಿಯನ್ನು n h ಹೊಂದುವ ಸಂಭವನೀಯತೆಯು e nhνkTn0e nhνkT ಆಗಿರುತ್ತದೆ ಮತ್ತು ನಾವು ಅದನ್ನು ಶಕ್ತಿಯೊಂದಿಗೆ ಸಂಭವನೀಯತೆಯಿಂದ ಗುಣಿಸುತ್ತೇವೆ ಮತ್ತು ನಮಗೆ ಸರಾಸರಿ ಶಕ್ತಿಯ ಸರಾಸರಿ ಸಿಕ್ಕಿತು ತಾಪಮಾನದಲ್ಲಿ T ಸರಾಸರಿ n0nhνe nhνkTn0e nhνkT ಗೆ ಸಮಾನವಾಗಿತ್ತು ಮತ್ತು ಇದು ನನಗೆ hehνkT 1ಅನ್ನು ನೀಡಿತು ಆದ್ದರಿಂದ N ಕಣಗಳಿಗೆ ನಾನು 3 N ಅನ್ನು ಹೊಂದಲಿದ್ದೇನೆ ಅದು 3 N ಡಿಗ್ರಿ ಸ್ವಾತಂತ್ರ್ಯ ಮತ್ತು ಪ್ರತಿ ಡಿಗ್ರಿ ಸ್ವಾತಂತ್ರ್ಯವು ಶಕ್ತಿಯ hehνkT 1ಅನ್ನು ಹೊಂದಿರುತ್ತದೆ ಇದು ವ್ಯವಸ್ಥೆಯ ET ಆಗಿರುತ್ತದೆ ಆದ್ದರಿಂದ N ಪರಮಾಣುಗಳನ್ನು ಹೊಂದಿರುವ ಘನವಸ್ತುಗಾಗಿ ಪ್ರತಿ ಹಂತದ ಸ್ವಾತಂತ್ರ್ಯವು ಆವರ್ತನವನ್ನು ಹೊಂದಿರುತ್ತದೆ ಒಟ್ಟು ಶಕ್ತಿಯ E ಅನ್ನು 3NhehνkT 1 ನಿಂದ ನೀಡಲಾಗುತ್ತದೆ ಆದ್ದರಿಂದ N ಕಣಗಳಿಗೆ ಕ್ವಾಂಟಮ್ ಐಡಿಯಾಸ್ ಶಕ್ತಿಯನ್ನು ಅನ್ವಯಿಸುವುದು 3NhνehνkT 1ಆಗಿರುತ್ತದೆ ಮತ್ತು ಆದ್ದರಿಂದ ನಿರ್ದಿಷ್ಟ ಶಾಖ ಇದು ಸ್ಥಿರ ಪರಿಮಾಣ ಅಥವಾ ಘನವಸ್ತುಗಳ ನಿರಂತರ ಒತ್ತಡವೇ ಎಂಬ ನಿಶ್ಚಿತತೆಗಳಿಗೆ ನಾನು ಹೋಗುತ್ತಿಲ್ಲ ಅವುಗಳ ಸಂಕುಚಿತತೆ ತುಂಬಾ ಚಿಕ್ಕದಾಗಿದ್ದರೆ ಅದು ನಿಜವಾಗಿಯೂ ಅಪ್ರಸ್ತುತವಾಗುತ್ತದೆ ಆದ್ದರಿಂದ Cp ಮತ್ತು Cv ನಿಜವಾಗಿಯೂ ಹೆಚ್ಚು ಭಿನ್ನವಾಗಿಲ್ಲ dEdTಆಗಿರುತ್ತದೆ ಅದು 3NhνddT 1ehνkT 1 ಆಗಿರುತ್ತದೆ ಅದು 3NhνehνkT 1ehνkT 12hνkTಅನ್ನು ಹೊರತುಪಡಿಸಿ ಏನೂ ಅಲ್ಲ ಆದ್ದರಿಂದ ಇದು 3Nh22kT2ehνkT 1ehνkT 12 ಗೆ ಸಮಾನವಾಗಿರುತ್ತದೆ ಮತ್ತು T ಇಳಿಯುತ್ತಿದ್ದಂತೆ ನೀವು ಅದನ್ನು ತಾಪಮಾನದ ಕಾರ್ಯವೆಂದು ಯೋಜಿಸಿದರೆ ಈ ಸಹವರ್ತಿ 0 ಘಾತೀಯವಾಗಿ ಇದನ್ನು ನೋಡಲುT 0 ಟಿ 0 ನಂತರ ehνkT→∞ ಬಹಳ ದೊಡ್ಡ ಸಂಖ್ಯೆಗೆ ಹೋಗುತ್ತದೆ ಆದ್ದರಿಂದ ನಾನು C ಅನ್ನು 3h22kT2e hνkT ಎಂದು ಬರೆಯಬಹುದು ಮತ್ತು ಅದು 0 ಆದ್ದರಿಂದ ನೀವು ಕ್ವಾಂಟಮ್ ಆಲೋಚನೆಗಳನ್ನು ಅನುಸರಿಸಿದರೆ ಮತ್ತು ಅದು ಮತ್ತೆ ಕ್ವಾಂಟಮ್ ಸಿದ್ಧಾಂತದಲ್ಲಿ ವಿಶ್ವಾಸವನ್ನು ಸ್ಥಾಪಿಸಿದರೆ ನಿರ್ದಿಷ್ಟ ಶಾಖವು T 0 ಆಗಿರಬೇಕು ಎಂದು ಅದು ವಿವರಿಸಿದೆ ಇದು ದುಲಾಂಗ್ ಪೆಟಿಟ್ ನಿಯಮಕ್ಕೆ ಕಾರಣವಾಗುತ್ತದೆಯೇ ಎಂದು ನೋಡೋಣ ಆದ್ದರಿಂದ ನಾವು ಲೆಕ್ಕ ಹಾಕಿದ್ದು C3h22kT2 ehνkTehνkT 12 ಈಗ T ದೊಡ್ಡ ಮೌಲ್ಯಕ್ಕೆ ಹೋದಂತೆ ನಾನು ehνkT ಅನ್ನು ಸರಿಸುಮಾರು 1hνkT ಗೆ ಸಮಾನವಾಗಿ ಬರೆಯಬಹುದು ಆದ್ದರಿಂದ C3h22kT2×1×11hνkT 12ಮತ್ತು ಅದು 3h22kT2×1×k2T2h22 ಆಗುತ್ತದೆ ಮತ್ತು ನಾವು ನಿಯಮಗಳನ್ನು ರದ್ದುಗೊಳಿಸಿದರೆ h22 rows 1 ks ನ 1 ks ನೊಂದಿಗೆ ಹೋಗುತ್ತದೆ ಮತ್ತು T2 ಸಹ ರದ್ದುಗೊಳ್ಳುತ್ತದೆ ಮತ್ತು ನೀವು ಫಲಿತಾಂಶವನ್ನು ಪಡೆಯುತ್ತೀರಿ ಅದು ಪರಮಾಣುವಿಗೆ 3kN ಆಗಿರುತ್ತದೆ ಅದು ನಿಜಕ್ಕೂ 3 R ಆಗಿರುತ್ತದೆ ಆದ್ದರಿಂದ ನಾನು ಯಾಂತ್ರಿಕ ಆಂದೋಲಕಗಳಿಗೆ ಕ್ವಾಂಟಮ್ ಆಲೋಚನೆಗಳನ್ನು ಅನ್ವಯಿಸಿದಾಗ ಮಾತ್ರವಲ್ಲ C→ 0 ಅನ್ನು T → 0 ಎಂದು ವಿವರಿಸುತ್ತೇನೆ ಇದು ಹೆಚ್ಚಿನ ತಾಪಮಾನದಲ್ಲಿ ಸರಿಯಾದ ಮಿತಿಗೆ ಹೋಗುತ್ತದೆ ಮೂಲಕ C ಅನ್ನು ಲೆಕ್ಕಾಚಾರ ಮಾಡುವ ಈ ಮಾದರಿಯನ್ನು ಐನ್ಸ್ಟೈನ್ ಮಾದರಿ ಎಂದು ಕರೆಯಲಾಗುತ್ತದೆ ಆದ್ದರಿಂದ ಈ ವಿಭಾಗವನ್ನು ನಾನು ತೀರ್ಮಾನಿಸುತ್ತೇನೆ ಐನ್ಸ್ಟೈನ್ ಶಕ್ತಿಗಳ ಪರಿಮಾಣದ ಮೌಲ್ಯಗಳನ್ನು ಹೊಂದಿರುವ ಆಂದೋಲಕದ ವಿಚಾರಗಳನ್ನು ತಾಪಮಾನ 0 ಎಂದು ನಿರ್ದಿಷ್ಟ ಘನವಸ್ತುಗಳ ಮಾಯವಾಗುವುದನ್ನು ವಿವರಿಸಲು ಅನ್ವಯಿಸುತ್ತದೆ ಮತ್ತು ಅದು ಕ್ವಾಂಟಮ್ ಸಿದ್ಧಾಂತದಲ್ಲಿ ಸ್ವಲ್ಪ ಹೆಚ್ಚು ನಂಬಿಕೆಯನ್ನು ನೀಡಿತು ಈ ವಾರ ಮುಂಬರುವ 2 ಉಪನ್ಯಾಸಗಳಲ್ಲಿ ಹೈಡ್ರೋಜನ್ ಸ್ಪೆಕ್ಟ್ರಮ್ ಮತ್ತು ಸಾಮಾನ್ಯವಾಗಿ ಆಂದೋಲಕದ ಶಕ್ತಿಯ ಮಟ್ಟವನ್ನು ವಿವರಿಸಲು ಇತರ ವ್ಯವಸ್ಥೆಗಳಿಗೆ ಕ್ವಾಂಟಮ್ ವಿಚಾರಗಳನ್ನು ಹೇಗೆ ಅನ್ವಯಿಸಲಾಗಿದೆ ಎಂದು ನಾನು ಚರ್ಚಿಸಲಿದ್ದೇನೆ